ಶುಭೋದಯ ಸ್ನೇಹಿತರೆ ನಾವು ವಿಂಗ್ ಲೋಡಿಂಗ್ ಕಂಡುಹಿಡಿಯುವಂತಹ ಉದಾಹರಣೆಯನ್ನು ಪುನಹ ಗಮನಿಸೋಣ ಹಾಗೂ ನೀವು ಮಿಷನ್ ಅವಶ್ಯಕತೆಯನ್ನು ಜ್ಞಾಪಿಸಿಕೊಂಡರೆ ಅಂದರೆ ಅಲ್ಲಿ 𝑉mas ≥ 130 𝑘𝑡𝑠 ಆಗಿರುತ್ತದೆ ಆಗ ಟೇಕಾಫ್ ದೂರ 1000 ಅಡಿ ಆಗಿರುತ್ತದೆ ಆ ಕ್ಷಣದಲ್ಲಿ ರೇಟ್ ಆಫ್ ಕ್ಲೈಮ್ 1500 ftmin ಆಗುತ್ತದೆ ಹಾಗೂ Vstall ಮೌಲ್ಯ 50 ನಾಟ್ಸ್ಗೆ ಸರಿಯಾಗಿ ಅಥವಾ ಅದಕ್ಕಿಂತ ಕಡಿಮೆಯಾಗಿರುತ್ತದೆ ಹಾಗೂ ನಾವು ಇಂಜಿನ್ ಆಯ್ಕೆ ಮಾಡುವುದು ಮೂಲ ವಿಮಾನದ ಪವರ್ ಲೋಡಿಂಗ್ ಮೇಲೆ ಆಗಿರುತ್ತದೆ ಹಾಗೂ Whp ಸರಿ ಸುಮಾರು 8 ಆಗಿರುತ್ತದೆ ಹಾಗೂ ನೀವು ಗಮನಿಸಿದರೆ ವಿವಿಧ ಸ್ಥಿತಿಗಳಲ್ಲಿ ನೀವು ವಿಂಗ್ ಲೋಡಿಂಗ್ ಕಂಡುಹಿಡಿದಾಗ ನಮಗೆ ಕೆಲವೊಂದು ಪರಿಸ್ಥಿತಿಗಳು ದೊರಕುತ್ತವೆ ನಾವು ಇಲ್ಲಿ ಇದನ್ನು ಸ್ಟಾಲ್ ಸ್ಥಿತಿಯಾಗಿ ಬರೆದಾಗ ಟೇಕಾಫ್ ಇಲ್ಲಿ ಬೇರೆ ಆಗಿರುತ್ತದೆ ಕ್ಲೈಮ್ ಹಾಗೂ ನಂತರ ಕ್ರೂಜ್ ಎಂದು 4 ನಿಯತಾಂಕಗಳನ್ನು ಒಂದು ಉದಾಹರಣೆಯನ್ನಾಗಿ ಬಳಸಿಕೊಳ್ಳಲು ತೆಗೆದುಕೊಂಡಿದ್ದೇವೆ ಮತ್ತು ನಮಗೆ ಇಲ್ಲಿ WS ಮೌಲ್ಯ 10 2 ಪೌಂಡ್ ಪ್ರತಿ ಚದರ ಅಡಿ ಆಗಿರುತ್ತದೆ ಮತ್ತು ಇಲ್ಲಿ 4 9 lbft2 ಕ್ಲೈಮ್ ಸ್ಥಿತಿಯಲ್ಲಿ ಅದರ ಮೌಲ್ಯವು 62 lbft2 ಹಾಗೂ ಇಲ್ಲಿ ಅದು 20 lbft2 ಆಗುತ್ತದೆ ಹೌದು ಇದರ ಮೌಲ್ಯವು ಇದಕ್ಕಿಂತ ಕಡಿಮೆ ಅಥವಾ ಸಮವಾಗಿರುತ್ತದೆ ಮತ್ತು ಇದನ್ನು ನಾನು kgm2 ರೂಪದಲ್ಲಿ ಪರಿವರ್ತಿಸಲು ಪ್ರಯತ್ನಿಸಿದರೆ ಇದರ ಮೌಲ್ಯವು 49 8 kgm2 ಆಗುತ್ತದೆ ಈ ಪರಿವರ್ತನೆಯು ಸರಿಯಾಗಿದೆಯಾ ಎಂದು ನೀವು ದಯವಿಟ್ಟು ಗಮನಿಸಬೇಕಾಗಿದೆ 72 75 kgm2 ಮತ್ತು ಇದು 302 7 kgm2 ಹಾಗೂ ಇದರ ಮೌಲ್ಯ ಸರಿಸುಮಾರು 97 6 kgm2 ಆಗಿರುತ್ತದೆ ಈಗ ನೀವು ಹಲವಾರು ವಿಂಗ್ ಲೋಡಿಂಗ್ ಮೌಲ್ಯಗಳನ್ನು ನೋಡಬಹುದು ನಾವು ಸ್ಟಾಲ್ ರೂಪದಲ್ಲಿ ಇರುವಂತಹ ಮಿಷನ್ ಅವಶ್ಯಕತೆಯನ್ನು ಪೂರೈಸಬೇಕು ಅದರ ಮೌಲ್ಯವು 50 ನಾಟ್ಸ್ ಗಿಂತ ಹೆಚ್ಚಿಗೆ ಇರುವುದಿಲ್ಲ ಟೇಕಾಫ್ 1000 ಅಡಿಗಿಂತ ಹೆಚ್ಚಿಗೆ ಇರುವುದಿಲ್ಲ ಕನಿಷ್ಠ ವಾದಂತಹ ಕ್ಲೈಮ್ ಮೌಲ್ಯವು 1500 ftmin ಆಗಿರುತ್ತದೆ ನೀವು ಕ್ರೂಜ್ ಮಾಡುತ್ತಿರುವಾಗ ಇದರ ಮೌಲ್ಯವನ್ನು 130 ನಾಟ್ಸ್ ಎಂದು ತೆಗೆದುಕೊಳ್ಳುತ್ತೇವೆ ಕ್ರೂಜ್ ವೇಗ Vmax ಅದಕ್ಕಿಂತ ಹೆಚ್ಚಿಗೆ ಇರಬಹುದು ಇದು ಈಗಿನ ಪರಿಸ್ಥಿತಿ ಆಗಿದ್ದಲ್ಲಿ ನಮಗೆ ವಿಂಗ್ ಲೋಡಿಂಗ್ ಮೌಲ್ಯವು ಬೇರೆ ಆಗುತ್ತಿತ್ತು ಆಗ ಯಾವ ಮೌಲ್ಯವನ್ನು ಆಯ್ದುಕೊಳ್ಳಬಹುದು ಹೀಗಾಗಿ ನಾನು ನಿಮಗೆ ತಿಳಿಸುತ್ತಿದೆ ಏನೆಂದರೆ ನಮಗೆ ಸರಿಯಾಗಿ ಯಾವ ರೀತಿಯ ವಿಮಾನವನ್ನು ವಿನ್ಯಾಸ ಮಾಡಬೇಕಾಗಿದೆ ಎಂದು ತಿಳಿದಿರಬೇಕು ಈಗ ಒಂದು ವಿಮಾನದಲ್ಲಿ ಹೆಚ್ಚಿನ ರೇಂಜ್ ಇರಬೇಕೆಂದು ಗಮನಿಸಿದಾಗ ನಾನು ಹೆಚ್ಚಿನ ಆದ್ಯತೆಯನ್ನು ಕ್ರೂಜ್ ಸ್ಥಿತಿಗೆ ನೀಡುತ್ತೇನೆ ನಾನು ಈಗ ಕ್ರೂಜ್ ಸ್ಥಿತಿಗೆ ಮಹತ್ವವನ್ನು ನೀಡಿದಾಗ ಅದು ನನಗೆ ಏನು ನೀಡುತ್ತದೆ ಎಂದರೆ WS ಮೌಲ್ಯವು ಸರಿಸುಮಾರು 97 6 ಕೆಜಿ ಪ್ರತಿ ಚದರ ಮೀಟರ್ ಎಂದು ಮತ್ತು ಇದರ ಅರ್ಥವು ಏನಾಗುತ್ತದೆ ಎಂದು ತಿಳಿಸುವುದಿಲ್ಲ ಅಂದರೆ ಇಲ್ಲಿ WS ಮೌಲ್ಯವು 97 6 kgm2 ಅಥವಾ 20 lbft2 ಎಂದು ತಿಳಿಸುತ್ತದೆ ಅಂದರೆ ಇದರಿಂದ ನಿಮಗೆ ಹೇಗೆ ಟೇಕಾಫ್ ಸ್ಥಿತಿಯಲ್ಲಿನ WS ಪಡೆಯಬಹುದು ಎಂದು ತಿಳಿದಿರುತ್ತದೆ ಇಲ್ಲಿ ಎಷ್ಟು ಪ್ರಮಾಣದ ಇಂಧನವನ್ನು ಬಳಸಲಾಗಿದೆ ಇಲ್ಲಿಯವರೆಗೆ ಎಂದು ನಿಮಗೆ ತಿಳಿದಿದೆ ಮತ್ತು ಆ ಭಿನ್ನರಾಶಿಯನ್ನು ಉಪಯೋಗಿಸಿಕೊಂಡು ಟೇಕಾಫ್ ಸ್ಥಿತಿಯಲ್ಲಿನ WS ಕ್ರೂಜ್ ಮಿಷನ್ ಗೆ ದೊರಕುತ್ತದೆ ಇದು ನಮಗೆ ತಿಳಿದಿದೆ ಇಂದು ನಾವು ಸ್ವಲ್ಪ ವಿಭಿನ್ನ ಅಂಶಗಳನ್ನು ಚರ್ಚಿಸೋಣ WS ಕ್ರೂಜ್ ಮೌಲ್ಯವು ಇದಾದರೆ ನಾನು ಸ್ಟಾಲ್ ಸ್ಥಿತಿಯನ್ನು ತಲುಪಬಹುದು ಅಥವಾ ಇಲ್ಲ ಎಂದು ಗಮನಿಸಬೇಕು ನಂತರ ನಾನು ಸ್ಟಾಲ್ ಸ್ಥಿತಿಯಲ್ಲಿ ಅಂದರೆ 50 ನಾಟ್ಸ್ ಮಿತಿ ಹಾಗೂ ಅದಕ್ಕಿಂತ ಹೆಚ್ಚಿಗೆ ಆಗಿರಬಾರದು ಇದು ನನಗೆ 49 8 kgm2 ಎಂದು ತಿಳಿಸುತ್ತದೆ ಆದರೆ ನಾನು WS ಕ್ರೂಜ್ ಸ್ಥಿತಿಯಲ್ಲಿ ಗಮನಿಸಿದಾಗ ಅದರ ಮೌಲ್ಯವು 97 6 kgm2 ಆಗಿರುತ್ತದೆ ಮತ್ತು ಅದನ್ನು ನಾನು ಟೇಕಾಫ್ ಸ್ಥಿತಿಯಲ್ಲಿ ಪರಿವರ್ತಿಸುತ್ತೇನೆ ಅದರ ಮೌಲ್ಯವು ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗಿರುತ್ತದೆ ಅದು 120 kgm2 ಆಗಬಹುದು ಇಲ್ಲಿರುವಂತಹ ಅಂಶವು ತುಂಬಾ ಸರಳವಾಗಿದೆ ಈಗ ನಾನು WS ಮೌಲ್ಯ 110 ಅಥವಾ 120kgm2 ಎಂದು ತೆಗೆದುಕೊಂಡರೆ ಸಮಸ್ಯೆ ಏನೆಂದರೆ ಅದು ಹೇಗೆ ಸ್ಟಾಲ್ ಮೇಲೆ ಪರಿಣಾಮ ಬೀರುತ್ತದೆ ನೋಡಿ ಸ್ಟಾಲ್ ಬಗ್ಗೆ ಹೇಳುವುದಾದರೆ Vstall2WSCLmax WSಮೌಲ್ಯವನ್ನು ನಾವು ಕ್ರೂಜ್ ಸ್ಥಿತಿಯಿಂದ ಪಡೆದಿದ್ದೇವೆ ಮತ್ತು ಅದನ್ನು ಟೇಕಾಫ್ ಸ್ಥಿತಿಗೆ ಸೂಕ್ತವಾಗಿ ಸರಿಪಡಿಸಲಾಗಿದೆ Vstall ಮೌಲ್ಯವು ನನಗೆ 50 ನಾಟ್ಸ್ ಬೇಕಾಗಿದೆ ಈಗ ನಾನು WS ಮೌಲ್ಯ 97 6 kgm2 ಎಂದು ತೆಗೆದುಕೊಂಡರೆ ನೈಸರ್ಗಿಕವಾಗಿ Vstall ಮೌಲ್ಯ ಹೆಚ್ಚಿಗೆ ಆಗುತ್ತದೆ ಏಕೆಂದರೆ ಅದು WS ಜೊತೆಗೆ ಬದಲಾಗುತ್ತದೆ Vstall ಮೌಲ್ಯವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಲು ಅವಶ್ಯಕ WS ಮೌಲ್ಯವು 49 8 ಅಥವಾ ಅದಕ್ಕಿಂತ ಕಡಿಮೆ ಆಗಿರಬೇಕು ಆದರೆ ನಾವು ಆಯ್ಕೆ ಮಾಡುತ್ತಿರುವುದು 97 6 ಇದು ಸ್ಟಾಲ್ ಸ್ಥಿತಿಗಿಂತ ಹೆಚ್ಚಿಗೆ ಯಾಗಿದೆ ಹಾಗೂ ಬೇರೆ ಎಲ್ಲವನ್ನು ಸ್ಥಿರವಾಗಿ ಇಟ್ಟುಕೊಂಡು ಇದರಿಂದ Vstall ಮೌಲ್ಯವೂ ಹೆಚ್ಚಿಗೆ ಆಗುತ್ತದೆ ಈ ಸ್ಥಿತಿಯನ್ನು ನೀವು ಸಾಬೀತುಪಡಿಸಲು ಆಗುವುದಿಲ್ಲ ಹಾಗಾದರೆ ಏನು ಮಾಡಬಹುದು ಇದು ಒಂದು ಪ್ರಶ್ನೆಯಾಗಿದೆ ಈ ರೇಮರ್ ಪುಸ್ತಕದಲ್ಲಿನ ಉದಾಹರಣೆಯನ್ನು ನೀವು ಗಮನಿಸಿದಾಗ ನಾವು ಫ್ಲ್ಯಾಪ್ ಇಲ್ಲದಿರುವಂತಹ ಸ್ಥಿತಿಯನ್ನು ಉಪಯೋಗಿಸುತ್ತೇವೆ ಮತ್ತು ಅವರು CLmax ಮೌಲ್ಯವನ್ನು ಸರಿಸುಮಾರು 1 4 ಎಂದು ತೆಗೆದುಕೊಂಡಿದ್ದಾರೆ ಆದರೆ ಈ ಉದಾಹರಣೆಯಲ್ಲಿ ನಾನು ಫ್ಲ್ಯಾಪ್ ತೆಗೆದುಕೊಂಡಿದ್ದೇನೆ ಏಕೆಂದರೆ ಸಾಧಾರಣ ವಾದಂತಹ ಏರ್ ಫಾಯ್ಲ್ಗಳಲ್ಲಿ CLmax ಮೌಲ್ಯ 1 2 ಎಂದು ಆರಂಭದಲ್ಲಿ ತೆಗೆದುಕೊಳ್ಳಬಹುದು ಹಾಗೂ ಒಮ್ಮೆ ಫ್ಲ್ಯಾಪ್ ಬಳಿಸಿದ ಮೇಲೆ ನೀವು 10 ಡಿಗ್ರಿ ಫ್ಲ್ಯಾಪ್ ತಿರುವು ನೀಡಿದಾಗ ಸರಳವಾಗಿ 1 4 CLmax ಮೌಲ್ಯ ಪಡೆಯಬಹುದು ಆದರೆ ಇಲ್ಲಿ ಗಮನಿಸಿದರೆ ಇಲ್ಲಿ WS ಹೆಚ್ಚು ಮಾಡಿದಾಗ ಮತ್ತು 50 ನಾಟ್ಸ್ ಅಥವಾ ಸರಿಸುಮಾರು 25 ಮೀಟರ್ ಪ್ರತಿ ಸೆಕೆಂಡ್ ಎಂದು ನೀವು ನಿಗದಿತ ಪಡಿಸಬೇಕಾಗುತ್ತದೆ ಮತ್ತು WS ಮೌಲ್ಯವನ್ನು 97 6 kg ಪ್ರತಿ ಚದರ ಮೀಟರ್ ಇಟ್ಟುಕೊಂಡು ಸಾಂದ್ರತೆ ಸ್ಥಿರವಾಗಿ ಇಟ್ಟುಕೊಂಡು ಅದೇ ಸ್ಥಳದಿಂದ ಟೇಕಾಫ್ ಮಾಡಿದಾಗ ಅದು ಅವಶ್ಯಕ CLmax ಮೌಲ್ಯ ನೀಡುತ್ತದೆ ಆ CLmax ಮೌಲ್ಯ ಇಲ್ಲಿ ಇರುವ CLmax ಮೌಲ್ಯಕ್ಕೆ ಸರಿಯಾಗಿರುವುದಿಲ್ಲ ಹೀಗಾಗಿ ಇಂತಹ ಸ್ಥಿತಿಯಲ್ಲಿ ನೀವು ಈ ಮೌಲ್ಯವನ್ನು ನಿಗದಿತ ಪಡಿಸಬೇಕಾದರೆ CLmax ಹೆಚ್ಚಿಗೆಯಾಗಿರಬೇಕು ನಂತರ ನೀವು ಎಷ್ಟು ಪ್ರಮಾಣದ CLmax ಬೇಕಾಗಿದೆ ಎಂದು ನೋಡಬಹುದು ಮತ್ತು ಫ್ಲ್ಯಾಪ್ ತಿರುವು ನೀಡಿ CLmax ಮೌಲ್ಯದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಅಥವಾ ಇಲ್ಲವಾ ಅಥವಾ ಒಳ್ಳೆಯ ಫ್ಲ್ಯಾಪ್ ಬಳಸಿ ಮಾಡಬಹುದು ಎಂದು ನೋಡಬೇಕಾಗಿದೆ ಹೀಗಾಗಿ ಇಂತಹ ಚರ್ಚೆಗಳು ನಡೆಯುತ್ತದೆ ಹಾಗೂ ಈ ಚರ್ಚೆಯಿಂದ ಬೇರೆ ನಿಯತಾಂಕಗಳಿಗೆ ಪರಿಣಾಮವು ಸೃಷ್ಟಿಸಿದರೆ ನಾವು ಇದನ್ನು ಉಪಯೋಗಿಸಬಹುದು ಎಂದು ಯೋಚಿಸಬೇಕಾಗುತ್ತದೆ ನಾವು ಒಂದು ಉದಾಹರಣೆಯನ್ನು ಪರಿಹರಿಸೋಣ ಅದು ಕೇವಲ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಸೃಷ್ಟಿಸುತ್ತವೆ ಎಂಬ ಮಾಹಿತಿಯನ್ನು ನೀಡುತ್ತದೆ ಹೀಗಾಗಿ ತಕ್ಷಣದಲ್ಲಿ ನಾನು ಸ್ಟಾಲ್ ಸ್ಥಿತಿಯನ್ನು ಮತ್ತು ಕ್ರೂಜ್ ಸ್ಥಿತಿಯನ್ನು ಗಮನಿಸಿದರೆ ಸಮಸ್ಯೆಗಳು ಸೃಷ್ಟಿಸುತ್ತವೆ ನಂತರ ಕ್ಲೈಮ್ ಸ್ಥಿತಿಗಿಂತ ಮುಂಚೆ ಏನಾಗುತ್ತದೆ ಎಂದು ನಾವು ಗಮನಿಸೋಣ ನಾವು ಕ್ಲೈಮ್ ಸ್ಥಿತಿ ಮುಂದುವರಿಸಿದರೆ 1500 ftmin ಇದು ಎರಡು ಅಂಶಗಳನ್ನು ನನಗೆ ತಿಳಿಸುತ್ತದೆ ಅದೇನೆಂದರೆ ನಿಮ್ಮ ಪುಸ್ತಕವನ್ನು ನೀವು ಗಮನಿಸಿದಾಗ TW ಮೌಲ್ಯವು ಎಷ್ಟು ಇರಬೇಕು ಎಂದರೆ ಸರಿಸುಮಾರು 0 465 ಹೌದು 0 465 ಏಕೆಂದರೆ ಅದು ಕ್ಲೈಮ್ ಗತಿಯಿಂದ ದೊರಕಿದೆ ರೇಟ್ ಆಫ್ ಕ್ಲೈಮ್ ಮೌಲ್ಯವು 1500 ftmin ಆಗಿದೆ ಮತ್ತು ನಾವು 70 ನಾಟ್ಸ್ ದಲ್ಲಿ ಕ್ಲೈಮ್ ಮಾಡುತ್ತೇವೆ ಅಂದರೆ ಅದು 35 ಮೀಟರ್ ಪ್ರತಿ ಸೆಕೆಂಡ್ ಆಗಿದೆ G ಮೌಲ್ಯವು 0 212 ಆಗಿದ್ದು ಅದು ಲಂಬ ವೇಗ ಹಾಗೂ ಕ್ಲೈಮ್ ವೇಗದ ಅನುಪಾತ ಆಗಿರುತ್ತದೆ ಹೀಗಾಗಿ ಈಗ ಮೂಡುವಂತಹ ಪ್ರಶ್ನೆಯೂ ಏನೆಂದರೆ ನಾನು ಈಗ ಕ್ರೂಜ್ ಸ್ಥಿತಿಯ WS ಮೌಲ್ಯ 97 6 ಎಂದು ತೆಗೆದುಕೊಂಡರೆ 97 6 kgm2 ದಲ್ಲಿ ಕ್ರೂಜ್ ಆಯ್ಕೆ ಮಾಡಿದರೆ ಕ್ಲೈಮ್ ಅವಶ್ಯಕತೆಯು 302 7 kgm2 ಆಗಿರುತ್ತದೆ ಇದರ ಅರ್ಥವೇನು ನೀವು ಇದನ್ನು ಗಮನಿಸಿದರೆ WSTW G2TW G2 4CD0ARe ಇಲ್ಲಿ TW ಮೌಲ್ಯ 0 465 ಎಂದು ತೆಗೆದುಕೊಂಡಾಗ WS ಮೌಲ್ಯ 302 7 kgm2 ಸಿಗುತ್ತದೆ ಹೀಗಾಗಿ ಈಗ ನಾನು WS ಮೌಲ್ಯ 97 6 ಎಂದು ಆಯ್ದುಕೊಂಡರೆ ಏಕೆಂದರೆ ಅದನ್ನು ನಾನು ಆಯ್ಕೆ ಮಾಡುವಾಗ 100 ಎಂದು ತೆಗೆದುಕೊಂಡರೆ ಟೇಕಾಫ್ ಸ್ಥಿತಿಯಲ್ಲಿಅದನ್ನು ಪರಿವರ್ತಿಸಿದಾಗ ಏನಾಗುತ್ತದೆ ಎಂಬುವುದನ್ನು ನಿಮಗೆ ತಿಳಿಸಿದ್ದೇನೆ ಖಂಡಿತವಾಗಿ ಇದನ್ನು ನಾವು 9 8 ಮೌಲ್ಯದಿಂದ ಗುಣಿಸಬೇಕು ಆಗದು ನ್ಯೂಟನ್ ಪ್ರತಿ ಚದರ ಮೀಟರ್ ಆಯಾಮಿನಲ್ಲಿ ರೂಪಗೊಳ್ಳುತ್ತದೆ ಅದನ್ನು ನಾನು ಮಾಡಿದಾಗ ಎಲ್ಲಾ ಅಂಶಗಳನ್ನು ಬದಲಾಯಿಸದೆ ಅವಶ್ಯಕ TW ಮೌಲ್ಯವನ್ನು ನಾನು ಕಂಡುಹಿಡಿಯಬಹುದು ಮತ್ತು ಇಲ್ಲಿಂದ ನಾನು TW ಮೌಲ್ಯ A ಎಂದು ತೆಗೆದುಕೊಂಡರೆ ಅಂದರೆ TW ಮೌಲ್ಯ A ಸಮಾನ ಎಂದು ನೋಡಿದಾಗ ಅದು ನಮಗೆ ಕ್ರೂಜ್ ಸ್ಥಿತಿಯಲ್ಲಿ ಇರುವಂತಹ WS ಮೌಲ್ಯವನ್ನು ಉಪಯೋಗಿಸಿಕೊಂಡು ದೊರಕುತ್ತದೆ ಆ ಮೌಲ್ಯವನ್ನು ನಾನು ಇಲ್ಲಿ ಉಪಯೋಗಿಸುತ್ತೇನೆ ನಂತರ ಎಲ್ಲಾ ಅಂಶಗಳನ್ನು ಬದಲಾಯಿಸದೆ ಈ ಸೂತ್ರದಿಂದ TW ಮೌಲ್ಯ ಕಂಡುಹಿಡಿಯುತ್ತೇನೆ TW550PhpW ಹಾಗೂ ಗಮನಿಸಿ ಅವಶ್ಯಕ hpW ಏನಿದು ಅಥವಾ ಅವಶ್ಯಕ ಪವರ್ ಲೋಡಿಂಗ್ ಅನುಪಾತವು ಏನಾಗುತ್ತದೆ ಆ ಅಂಶಗಳು ನನಗೆ ಇಂಜಿನ್ ಮೂಲಕ ದೊರಕಬಹುದೇ ಅಥವಾ ಇಲ್ಲ ಹೀಗಾಗಿ ಈ ರೀತಿಯ ಪುನರಾವರ್ತನೆಯು ನಡೆಯುತ್ತದೆ ಹಾಗೂ ನಾವು ಒಂದು ಉದಾಹರಣೆಯನ್ನು ಪರಿಹರಿಸಿದ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಇಂತಹ ಮಾಹಿತಿಯು ನೀವು ಟೇಕಾಫ್ ದೂರದಿಂದ ಪಡೆದುಕೊಳ್ಳಬಹುದು ನೀವು ಗಮನಿಸಿದರೆ ನಾನು ಈಗ ಕ್ರೂಜ್ ಸ್ಥಿತಿಯಲ್ಲಿ ಇರುವಂತಹ WS ಮೌಲ್ಯವನ್ನು 97 kgm2 ಉಪಯೋಗಿಸಿಕೊಂಡರೆ ಮತ್ತು ಟೇಕಾಫ್ ದೂರ ಸರಿಸುಮಾರು 72 75 kgm2 ತೆಗೆದುಕೊಂಡರೆ ತಕ್ಷಣದಲ್ಲೇ ನೀವು ಹೇಳಬಹುದು ಈ ಟೇಕಾಫ್ ಸ್ಥಿತಿ ಕ್ರೂಜ್ ಸ್ಥಿತಿ ಆಗಿರುತ್ತದೆ ಎಂದು ಹೀಗಾಗಿ ಇದು ಹೆಚ್ಚಾಗಿ ಪರಿಣಾಮವು ಬೀರುವುದಿಲ್ಲ ಯಾವುದು ಪರಿಣಾಮ ಬೀರುತ್ತದೆ ಎಂದರೆ ಇದು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಇದು ಇಂತಹ ಪುನರಾವರ್ತನೆಯು ಅವಶ್ಯಕವಾಗಿರುತ್ತದೆ ಮತ್ತು ನಾವು ಮಾಡಲೇಬೇಕು ಹಾಗೆ ಇನ್ನೊಂದು ಅಂಶವನ್ನು ಅರ್ಥಮಾಡಿಕೊಳ್ಳಿ ನಾನು ಸ್ಪಷ್ಟವಾಗಿ ಕ್ರೂಜ್ ಮಾಹಿತಿಯನ್ನು ಗಮನಿಸಿದಾಗ ಅದು ನನಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯಮಾಡುತ್ತದೆ ಅಂದರೆ ಯಾವ ಕ್ರೂಜ್ WS ಮೌಲ್ಯ ನಾವು ತೆಗೆದುಕೊಂಡಿದ್ದೇವೆ ಎಂದು ನೀವು ಕ್ರೂಜ್ WS ಹೇಗೆ ಕಂಡುಹಿಡಿಯುತ್ತೀರಿ ನಾವು ಉಳಿಸಿಕೊಂಡಿರುವ ಅಂತಹ ಡೈನಮಿಕ್ ಒತ್ತಡದ ಮೌಲ್ಯವು 35 lbft2 ಆಗಿರುತ್ತದೆ ಇದು ನಮಗೆ ಒಂದು ಎತ್ತರವನ್ನು ನೀಡುತ್ತದೆಅದನ್ನು ನೀವು ಕಂಡುಹಿಡಿಯಬಹುದು ಏಕೆಂದರೆ ನಾವು ಎಷ್ಟು ವೇಗದಲ್ಲಿ ಚಲಿಸುತ್ತಿದ್ದೇವೆ ಎಂಬುವುದು ನಿಮಗೆ ತಿಳಿದಿರುತ್ತದೆ ಆದರೆ ನೀವು ಇಲ್ಲಿ ಗಮನಿಸಿದರೆ ನಾನು ಕ್ರೂಜ್ WS ಕಂಡು ಹಿಡಿಯುವಾಗ ಏನು ಮಾಡಿದ್ದೇನೆ ಎಂದರೆ ಈ ರೀತಿಯಲ್ಲಿ ತೆಗೆದುಕೊಂಡಿದ್ದೇನೆ WSqAReCD0 ಮತ್ತು ಆ ಸ್ಥಿತಿಯು ಯಾವುದು ಈ ಸ್ಥಿತಿಯು ಗರಿಷ್ಠ ರೇಂಜ್ ಆಗಿರುತ್ತದೆ ಹಾಗೂ ಇಲ್ಲಿ ನಾನು ಹೀಗೆ ಊಹೆ ಮಾಡಿರುತ್ತೇನೆ CLCD0K ಆ ಸೂತ್ರದಿಂದ ನಮಗೆ ಇದು ದೊರಕಿದೆ ಪರಿಕಲ್ಪನಾ ಹಂತದಲ್ಲಿನ ಅಸ್ಪೆಕ್ಟ್ ರೇಶಿಯೋ ಮೌಲ್ಯ ನಿಮಗೆ ತಿಳಿದಿರುತ್ತದೆ ನಿಮಗೆ ಕೆಲವೊಂದು ಸಂಖ್ಯೆಗಳು ಗೊತ್ತು CD00 02 ಮತ್ತು CL ಸ್ಥಿರವಾಗಿರುತ್ತದೆ CD0K ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ನಾನು q ಇನ್ಫಿನಿಟಿ ಡೈನಮಿಕ್ ಒತ್ತಡ ಮೌಲ್ಯ 35 lbft2 ಎಂದು ತೆಗೆದುಕೊಳ್ಳುತ್ತೇನೆ ಹೀಗಾಗಿ q12V2 ಆದರೆ ಡೈನಮಿಕ್ ಒತ್ತಡದಿಂದ ನನಗೆ ತಿಳಿದಿದೆ ಏನೆಂದರೆ 𝜌 ಮತ್ತು Vꝏ ಸಂಯೋಜನೆ ಏನು ಎಂದು ಈ WS ಸ್ವಲ್ಪ ಪ್ರಮಾಣದಲ್ಲಿ ಬದಲಾಯಿಸಲು ಇಚ್ಚಿಸಿದರೆ ಅಂದರೆ WS ನೋಡಲು ಬಯಸಿದರೆ ಅಂದರೆ ಅದನ್ನು 100 ರಿಂದ 150ಕ್ಕೆ ನಾನು ಹೆಚ್ಚಿಸಿದರೆ ನಾನು ಅಲ್ಲಿ ಒಪ್ಪಂದವನ್ನು ಮಾಡಬಹುದು ಹೀಗೆ ಮಾಡುವಾಗ ನಾನು ಕೇವಲ ಡೈನಮಿಕ್ ಒತ್ತಡವನ್ನು ಬದಲಾಯಿಸಬಹುದು ಅಥವಾ ಇದರ ಅರ್ಥವು ನಾನು ಸ್ವಲ್ಪ ಕೆಳಗಿನ ಎತ್ತರದಲ್ಲಿ ಹಾರಬಹುದು ಅದನ್ನು ನೀವು ಇಚ್ಚಿಸುವುದಿಲ್ಲ ಅಥವಾ ವೇಗವನ್ನು ಹೆಚ್ಚಿಸಬಹುದು ಅಥವಾ ನಿಮಗೆ ವೇಗವು ತಿಳಿದಿದ್ದಲ್ಲಿ ಗರಿಷ್ಠ ವೇಗವು 135 ನಾಟ್ಸ್ ಆಗಿರುತ್ತದೆ ಮತ್ತು ನಾವು ಕ್ರೂಜ್ ಸ್ಥಿತಿಯಲ್ಲಿನ ವೇಗಕ್ಕೆ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಹೀಗಾಗಿ ಅದು ಒಂದು ಸಮಸ್ಯೆಯಾಗಿದೆ ಹಾಗೆ ಅದು ನಿಮಗೆ ಈ ಮೌಲ್ಯವನ್ನು 97 ದಿಂದ ಕಡಿಮೆಮಾಡಲು ಬೇಡಿದರೆ ಅಂದರೆ 97 ದಿಂದ 70 ಎಂದುಕೊಳ್ಳೋಣ ಆಗ ನಮಗೆ ಇರುವಂತಹ ದಾರಿಯು ಯಾವುದು ಎಂದರೆ ಪ್ರಾಥಮಿಕವಾಗಿ q ಇನ್ಫಿನಿಟಿ ಕಡಿಮೆ ಮಾಡಬಹುದು ವೇಗವನ್ನು ಬದಲಾಯಿಸದೆ ಇನ್ನೊಂದು ದಾರಿಯೆಂದರೆ ಎತ್ತರದಲ್ಲಿ ಹಾರುವುದರಿಂದ ಮಾಡಬಹುದು ನೀವು ಈ ಮೌಲ್ಯವನ್ನು ಕಡಿಮೆ ಮಾಡಬಹುದು ಆದರೆ ಅದು ಯಾವ ರೀತಿಯ ಎಂಜಿನ್ ಸಂಚರಣೆ ಯಂತ್ರ ವಾಯು ಸಂಚಾರ ನಿಯಂತ್ರಕ ಹೊಂದಿರುತ್ತದೆ ಎಂಬುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಒಂದು ಸಾಮಾನ್ಯವಾದ ಈ ರೀತಿಯ ವಿಮಾನಕ್ಕೆ ಎತ್ತರದಲ್ಲಿನ ಬದಲಾವಣೆಗಳನ್ನು ಮಾಡಲು ಅನುಮತಿ ಇರುವುದಿಲ್ಲ ಹಾಗೂ ಅವು ಅದನ್ನು ದಾಟಿ ಹೋಗದಿದ್ದರೆ ನಮಗೆ ಮಾಹಿತಿಯು ಸಿಗುವುದಿಲ್ಲ ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಸುತ್ತವೆ ಮತ್ತು ಕೊನೆಯದಾಗಿ ನಾವು ಒಂದು ಮೌಲ್ಯವನ್ನು ಆಯ್ದುಕೊಳ್ಳಬೇಕಾಗುತ್ತದೆ ನಂತರ ಲೆಕ್ಕಾಚಾರವನ್ನು ಮಿಷನ್ ಕಾರ್ಯಕ್ಷಮತೆಯ ಅನುಗುಣವಾಗಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ನೀವು ಇವೆಲ್ಲ ರಾಜಿಗಳನ್ನು ಮಾಡಿಕೊಳ್ಳುತ್ತೀರಾ ಎಂದುಕೊಳ್ಳೋಣ ಹಾಗೂ WS ಮೌಲ್ಯವು 110 kgm2 ಇದೆ ಎಂದುಕೊಳ್ಳೋಣ ಸಾಮಾನ್ಯವಾಗಿ ನೀವು ಒಂದು ಪುಸ್ತಕವನ್ನು ಓದುವಾಗ ಸಾಮಾನ್ಯವಾದಂತಹ ಸಲಹೆ ಏನೆಂದರೆ ಯಾವಾಗಲೂ ಕನಿಷ್ಠ ವಾದಂತಹ ವಿಂಗ್ ಲೋಡಿಂಗ್ ಆಯ್ದುಕೊಳ್ಳಬೇಕು ಇಲ್ಲಿ ಕಡಿಮೆ ವಿಂಗ್ ಲೋಡಿಂಗ್ ಇರುವಂತಹ ಸ್ಥಿತಿ ಯಾವುದು ಎಂದರೆ 49 8 kgm2 ಸ್ಟಾಲ್ ಇದನ್ನು ಏಕೆ ಶಿಫಾರಸು ಮಾಡುತ್ತಾರೆ ಕಡಿಮೆ ವಿಂಗ್ ಲೋಡಿಂಗ್ ಎಂದರೆ ಹೆಚ್ಚಿನ ರೆಕ್ಕೆಯ ಪ್ರದೇಶ ಹೀಗಾಗಿ ಆದರೆ ಹೆಚ್ಚಿನ ರೆಕ್ಕೆಯ ಪ್ರದೇಶ ಎಂದರೆ ಹೆಚ್ಚಿನ ಸ್ಪ್ಯಾನ್ ಆಗಿರುತ್ತದೆ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಆಗಿರುತ್ತದೆ ಹಾಗೂ ಹೆಚ್ಚಿನ ರೆಕ್ಕೆಯ ಪ್ರದೇಶ ಎಂದರೆ ಹೆಚ್ಚಿನ ಪ್ರಮಾಣದ ಡ್ರ್ಯಾಗ್ ಇರುತ್ತದೆ ಹೀಗಾಗಿ ಇಂತಹ ಹಲವಾರು ಸಮಸ್ಯೆಗಳು ಸೃಷ್ಟಿಸುತ್ತದೆ ಇದರ ನಂತರ ಪ್ರಶ್ನೆ ಏನೆಂದರೆ ನಾನು ಕನಿಷ್ಠವಾದಂತಹ ವಿಂಗ್ ಲೋಡಿಂಗ್ ಆಯ್ದುಕೊಂಡರೆ ಅದು ಮಿಷನ್ ಕಾರ್ಯಕ್ಷಮತೆಯನ್ನು ಪೂರ್ಣಗೊಳಿಸುತ್ತದೆ ಎಂಬುದನ್ನು ನೋಡಿಕೊಳ್ಳಬೇಕಾಗುತ್ತದೆ ಆ ಅಂಶವು ಟೇಕಾಫ್ ಸ್ಥಿತಿಯ ಮೇಲೆ ಗಂಭೀರವಾಗಿ ಪರಿಣಾಮವು ಬೀರಿ ವಿಮಾನವು ಸ್ಟಾಲ್ ಆಗಬಹುದು ನಂತರ ನಾನು ವಿಂಗ್ ಲೋಡಿಂಗ್ ಮೇಲೆ ಪ್ರಾರ್ಥಮಿಕ ಪ್ರಾಮುಖ್ಯತೆಯನ್ನು ನೀಡುತ್ತೇನೆ ಎಲ್ಲಿಯವರೆಗೆ ನನಗೆ CLmax ಮೌಲ್ಯದಿಂದ ಸಾಕಾಗುವುದಿಲ್ಲವೇ ಅಥವಾ ಹೆಚ್ಚಿನ ಲಿಫ್ಟ್ ಅಂಗಗಳ ಆಯ್ಕೆ ಇರುತ್ತದೆ ಈಗ ಆ ವಿಮಾನವು ಗರಿಷ್ಠ ರೇಂಜ್ ಗೋಸ್ಕರ ಇದ್ದಲ್ಲಿ ಯಾಕೆ ನಾನು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಇಂತಹ ಚರ್ಚೆಗಳು ನಡೆಯುತ್ತವೆ ಹಾಗೂ WS ಮೌಲ್ಯ 110 kgm2 ಎಂದುಕೊಳ್ಳೋಣ ನಂತರ ನಾವು ಏನು ಮಾಡಬಹುದು ಎಂದರೆ ಪುನಹ ನಾವು ನಮ್ಮ ಪ್ರಶ್ನೆಗೆ ಮರಳಿ ಹೋಗಬೇಕು Vmax 130 ನಾಟ್ಸ್ ಟೇಕಾಫ್ ದೂರ 1000 ಅಡಿ ಗಿಂತ ಕಡಿಮೆ ಇರುತ್ತದೆ ರೇಟ್ ಆಫ್ ಕ್ಲೈಮ್ ಮೌಲ್ಯ 1500 ftminಗಿಂತ ಹೆಚ್ಚಿಗೆ ಇರುತ್ತದೆ ಮತ್ತು Vstall 50 ನಾಟ್ಸ್ ಗಿಂತ ಕಡಿಮೆ ಇರಬೇಕು ಹಾಗಾದರೆ ಇದು ಹೊಸ ವಿಂಗ್ ಲೋಡಿಂಗ್ ಆಗುತ್ತದೆ ಈಗ ಇದು ಮಿಷನ್ ಅವಶ್ಯಕತೆಯನ್ನು ಪೂರೈಸುತ್ತದೆ ಅಥವಾ ಇಲ್ಲ ಎಂದು ನೋಡಬೇಕು ಕೆಲವೊಂದು ಸರಿಯಾಗಿ ಕಾಣಿಸುತ್ತದೆ ಆದರೆ ಇನ್ನೂ ಕೆಲವೊಂದು ನಾನು ಸ್ವಲ್ಪ ಪ್ರಮಾಣದ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ಸನಿಹದ ಮೌಲ್ಯವನ್ನು ಉಪಯೋಗಿಸಿಕೊಂಡು ಪರಿಹಾರವನ್ನು ತೆಗೆದುಕೊಳ್ಳಬೇಕು ವಿಶೇಷವಾಗಿ ಕ್ರೂಜ್ ಸ್ಥಿತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು ನಾನು ಕ್ರೂಜ್ ಎಂದು ಸೂತ್ರವನ್ನು ಬರೆದಾಗ ಅದು ಗರಿಷ್ಠ ರೇಂಜ್ ಗೋಸ್ಕರ ಆಗಿರುತ್ತದೆ ಅದು qAReCD0 ಇಲ್ಲಿ ಊಹೆಯನ್ನು ಮಾಡಲಾಗಿದೆ ಅದೇನೆಂದರೆ CLCD0K ಒಂದು ನಿರ್ದಿಷ್ಟ ಎತ್ತರವನ್ನು ಆಯ್ದುಕೊಂಡಿದೆ ಅಲ್ಲಿ ಪ್ರಾಥಮಿಕವಾಗಿ ನೀವು ಕ್ರೂಜ್ ಮಾಡುತ್ತೀರಾ W12V2SCL ಅಥವಾ VC2WSCD0K ಹಾಗಾದರೆ ಒಂದು ನಿರ್ದಿಷ್ಟವಾದ ಅಂತಹ ವಿಂಗ್ ಲೋಡಿಂಗ್ಗೆ Vcruise ಸರಿಯಾಗಿ ಹೊಂದಿಕೊಳ್ಳುತ್ತದೆ ಅದು ಗರಿಷ್ಠ ರೇಂಜ್ ಗೋಸ್ಕರ ಆಗಿರುತ್ತದೆ ಆದರೆ ಈ ಕ್ರೂಜ್ ವೇಗವನ್ನು ಗ್ರಾಹಕರು ಬಯಸುತ್ತಾರೆ ಎಂಬುವುದನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ ಅವರು ಈ ವೇಗವನ್ನು ಕಡಿಮೆ ಎಂದು ಹೇಳಬಹುದು ಅಥವಾ ಈ ವೇಗವನ್ನು ಅತ್ಯಂತ ಹೆಚ್ಚಿಗೆ ಎಂದು ಹೇಳಬಹುದು ಅದು ಸಂರಚನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಸಾಮಾನ್ಯವಾಗಿ ನಿಮಗೆ ಅದು ಕಡಿಮೆ ಎನಿಸುತ್ತದೆ ಹಾಗಾದರೆ ನೀವು ಏನು ಮಾಡಬಹುದು ಆಗ ನೀವು ಎತ್ತರವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದೆ ಅಥವಾ ನೀವು ಒಂದು ಒಪ್ಪಂದಕ್ಕೆ ಮುಂದಾಗುತ್ತಿದೆ ಮತ್ತು ಕ್ಷಮಿಸಿ ಹೆಚ್ಚಿನ ಪ್ರಮಾಣದ ತೂಕ ಮತ್ತು ಕ್ರೂಜ್ ವೇಗದಿಂದ ಈ WS ಸಿಗುತ್ತಿದೆ ಎಂದು ಹೇಳಬಹುದು ಮತ್ತು ಅದಕ್ಕೆ ತಕ್ಕಂತಹ CL ನಾನು ಆಶಿಸುತ್ತೇನೆ ಇದು ಕನಿಷ್ಠ ಅಥವಾ ಗರಿಷ್ಠ ರೇಂಜ್ ಸಿಗುವಂತಹ ಸ್ಥಿತಿಯು ಆಗಿರುವುದಿಲ್ಲ ಆದರೆ ನಿರ್ದಿಷ್ಟ ಮಾದರಿಯಲ್ಲಿ ಏನು ಮಾಡಬೇಕು ನಮಗೆ ಬೇಕಾಗಿರುವಂತಹ ಎತ್ತರವನ್ನು ಆಯ್ಕೆ ಮಾಡಬೇಕು ಇದರ ಜೊತೆಗೆ ಹಾರಬೇಕು ಮತ್ತು ಕ್ರೂಜ್ ವೇಗ ಒಪ್ಪಿಗೆ ಆಗಬೇಕು ನೀವು ಗಮನಿಸಬಹುದು ನಾನು ರೋ ಕಡಿಮೆ ಮಾಡಿದ ಹಾಗೆ ಕ್ರೂಜ್ ವೇಗ ಹೆಚ್ಚಿಗೆ ಯಾಗುತ್ತದೆ ಹೀಗಾಗಿ ಇಂತಹ ಪುನರಾವರ್ತನೆಯನ್ನು ನಾನು ಮಾಡಬಹುದು ಲಿಫ್ಟ್ ಮತ್ತು ತೂಕವನ್ನು ಸಮಾನವಾಗಿ ಇಟ್ಟುಕೊಳ್ಳುವಂತಹ CLCD0K ಒಂದು ಗರಿಷ್ಠ ಕ್ರೂಜ್ ವೇಗ ಸಿಗುವಂತಹ ಎತ್ತರವನ್ನು ನಿರ್ದಿಷ್ಟ ಪಡಿಸುತ್ತೇನೆ ಅದು ನನ್ನ ಗ್ರಾಹಕರಿಗೆ ತೃಪ್ತಿ ಗೊಳಿಸುತ್ತದೆ ಹಾಗೂ ವಿಮಾನದಲ್ಲಿ ಅದು ಕಡಿಮೆ ವೇಗ ಆಗಿರಬಾರದು ಹೀಗಾಗಿ ಇವೆಲ್ಲ ಸೂಚಕಗಳನ್ನು ಆಯ್ದುಕೊಂಡು ನಂತರ ಕೊನೆಯಲ್ಲಿ ಒಂದು ಅಥವಾ ಎರಡು ಆಯ್ದುಕೊಳ್ಳಬಹುದು ಹೀಗಾಗಿ ವಿನ್ಯಾಸದಲ್ಲಿ ಎರಡು ಅಥವಾ ಮೂರು ಸಂರಚನೆಗಳು ವಿಂಗ್ ಲೋಡಿಂಗ್ ಗೋಸ್ಕರ ಜೊತೆಯಲ್ಲಿ ನಡೆಯುತ್ತಿರುತ್ತವೆ ಮತ್ತು ತುಂಬಾ ಡೇಟಾಬೇಸ್ ಸೃಷ್ಟಿಸುತ್ತದೆ ಉದಾಹರಣೆಗೆ ನಾನು ಒಂದು ಡೇಟಾಬೇಸ್ ಸೂಚಿಸುವುದಾದರೆ WS ಗೋಸ್ಕರ ಡೈನಮಿಕ್ ಒತ್ತಡ ಗೋಸ್ಕರ ಅಸ್ಪೆಕ್ಟ್ ರೇಶಿಯೋಗೋಸ್ಕರ ಬೇರೆ CD0 ಗೋಸ್ಕರ ಬೇರೆ ಬೇರೆ ಮಾಹಿತಿಯನ್ನು ಸೃಷ್ಟಿಸುತ್ತೇನೆ ಇವೆಲ್ಲವೂ ನನ್ನ ಜೊತೆಗೆ ಇರಬೇಕು ಹೀಗಾಗಿ ಅವಶ್ಯಕತೆ ಇದ್ದ ಹಾಗೆ ಅವುಗಳನ್ನು ಆಯ್ಕೆ ಮಾಡಿ ರೇಖೀಯ ಪರೀಕ್ಷೇಪಣೆ ಇಂಟರ್ಪೋಲೇಶನ್ ವಿಧಾನದಿಂದ ಉಪಯೋಗಿಸಿಕೊಂಡು ಸಂರಚನೆಯನ್ನು ಪಡೆಯುತ್ತೇನೆ ಕ್ರೂಜ್ ಮಾಡಿದಮೇಲೆ ಕ್ಲೈಮ್ ಚರ್ಚಿಸ ಬೇಕಾದರೆ ರೇಟ್ ಆಫ್ ಕ್ಲೈಮ್ ಗಮನಿಸಬೇಕಾಗುತ್ತದೆ ಇದನ್ನು ನಿರ್ವಹಿಸಲು ನಾವು ಉಪಯೋಗಿಸುವಂತಹ ಗರಿಷ್ಠ ರೇಟ್ ಆಫ್ ಕ್ಲೈಮ್ ಮೌಲ್ಯ 1500 ftmin ಆಗುತ್ತದೆ ಅದನ್ನು ನಿರ್ವಹಿಸಲು ಹೆಚ್ಚುವರಿ ಶಕ್ತಿಯು ವಿವಿಧ ಎತ್ತರದಲ್ಲಿ ನಿಮಗೆ ಬೇಕಾಗುತ್ತದೆ ನಾವು ಹೆಚ್ಚಿನ ಎತ್ತರಕ್ಕೆ ಹೋದಹಾಗೆ ಈ ಅಂಶವು ಈ ರೀತಿಯಲ್ಲಿ ಕಡಿಮೆಯಾಗುತ್ತದೆ ಈಗ ಹೆಚ್ಚುವರಿ ಶಕ್ತಿಯು ಕಡಿಮೆ ಕಡಿಮೆಯಾಗುತ್ತದೆ ಹೀಗಾಗಿ ನೀವು ಅದನ್ನು ಖಚಿತಪಡಿಸಿಕೊಳ್ಳುವುದು ಆದರೆ ಅಲ್ಲಿ ನಿರ್ದಿಷ್ಟ ವಾದಂತಹ ರೇಟ್ ಆಫ್ ಕ್ಲೈಮ್ ಬೇಕಾಗುತ್ತದೆ ಅದನ್ನು ರೇಟ್ ಆಫ್ ಕ್ಲೈಮ್ B ಸ್ಟಾರ್ ಎನ್ನಬಹುದು ಇಂತಹ ಎತ್ತರದಲ್ಲಿ ಇಷ್ಟು ಪ್ರಮಾಣದ ರೇಟ್ ಆಫ್ ಕ್ಲೈಮ್ ನಿರ್ದಿಷ್ಟವಾಗಿರುತ್ತದೆ ಈಗ 𝜌SL ದಲ್ಲಿ ಗರಿಷ್ಠವಾದಂತಹ ರೇಟ್ ಆಫ್ ಕ್ಲೈಮ್ 100 ftmin ಬೇಕಾದರೆ ಸರ್ವಿಸ್ ಸೀಲಿಂಗ್ ಏನಿದು ಸರ್ವಿಸ್ ಸೀಲಿಂಗ್ ಸರ್ವಿಸ್ ಸೀಲಿಂಗ್ ಒಂದು ಎತ್ತರ ಆಗಿರುತ್ತದೆ ಅಲ್ಲಿ ರೇಟ್ ಆಫ್ ಕ್ಲೈಮ್ 100 ftmin ಆಗಿರುತ್ತದೆ ಅದು ಪರೋಕ್ಷವಾಗಿ ನೀವು ಎಷ್ಟು ಎತ್ತರದಲ್ಲಿ ಕ್ಲೈಮ್ ಮಾಡಬಹುದು ಎಂದು ತಿಳಿಸುತ್ತದೆ ಏಕೆಂದರೆ ಸಮುದ್ರ ಮಟ್ಟದಲ್ಲಿನ ರೇಟ್ ಆಫ್ ಕ್ಲೈಮ್ದಿಂದ ನೀವು ಮೇಲೆ ಹೋದ ಹಾಗೆ ಗಾಳಿಯು ಕಡಿಮೆ ಆಗುತ್ತದೆ ಹೀಗಾಗಿ ಎಂಜಿನ್ ಸಮುದ್ರಮಟ್ಟದಲ್ಲಿ ಸಿಗುವಂತಹ ಪ್ರಮಾಣದ ಶಕ್ತಿಯನ್ನು ಪೂರೈಸಲು ಆಗುವುದಿಲ್ಲ ಅದು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಅವಶ್ಯಕ ಶಕ್ತಿಯ ಗ್ರಾಫ್ ಬದಲಾಗುತ್ತದೆ ಹೀಗೆ ಹೆಚ್ಚುವರಿ ಶಕ್ತಿ ಕಡಿಮೆಯಾಗುವುದನ್ನು ನೀವು ನೋಡಬಹುದು ಒಂದು ನಿರ್ದಿಷ್ಟವಾದಂತಹ ಎತ್ತರದಲ್ಲಿ ಗರಿಷ್ಠ ರೇಟ್ ಆಫ್ ಕ್ಲೈಮ್ 100 ftmin ಸರ್ವಿಸ್ ಸೀಲಿಂಗ್ ಆಗಿರುತ್ತದೆ ಎಂದು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಕೆಲವೊಮ್ಮೆ ನಾವು ಗಮನಿಸಬಹುದು ಗಾಳಿಯು ಕಡಿಮೆಯಾಗುತ್ತಿದೆ ಎಂದರೆ ಆಮ್ಲಜನಕವು ಕಡಿಮೆಯಾಗುತ್ತದೆ ಹೀಗಾಗಿ ಒಂದು ರೀತಿಯ ಟರ್ಬೋ ಚಾರ್ಜರ್ ಉಪಯೋಗಿಸಬಹುದು ನೀವು ನಮ್ಮ ಹಂಸ 3 ವಿಮಾನವನ್ನು ಗಮನಿಸಿದರೆ ಎತ್ತರದಲ್ಲಿ ಇದನ್ನು ಬಳಸಲಾಗಿದೆ ಆದರೆ ಇಲ್ಲಿ ವೆಚ್ಚದ ಹಣ ಉಪಯೋಗಿಸಲಾಗಿದೆ ಸಾಮರ್ಥ್ಯವು ಕಡಿಮೆಯಾಗುತ್ತದೆ ಆದರೆ ಹೌದು ನಮಗೆ ಎತ್ತರವನ್ನು ತಲುಪಬೇಕಾಗುತ್ತದೆ ಹೀಗಾಗಿ ಅಲ್ಲಿ ಟರ್ಬೋ ಚಾರ್ಜರ್ ಸೂಪರ್ ಚಾರ್ಜರ್ ಮುಂತಾದವುಗಳನ್ನು ಎಂಜಿನ್ ಸಂಬಂಧಪಟ್ಟ ಯಂತ್ರಗಳನ್ನು ಉಪಯೋಗಿಸುವಂತಹ ಪೂರ್ವಸಿದ್ಧತೆಯ ಇರುತ್ತದೆ ಇದು ಕೇವಲ ಒಳ್ಳೆಯ ಸರ್ವಿಸ್ ಸೀಲಿಂಗ್ ನೀಡಲು ಮಾತ್ರ ಉಪಯೋಗಿಸುವುದಿಲ್ಲ ಇದರಿಂದ ನಿರ್ವಹಣ ಅಂಶಗಳು ಸೃಷ್ಟಿಸುತ್ತವೆ ನೀವು ಅವುಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಇವೆಲ್ಲವುಗಳನ್ನು ಹೊರತುಪಡಿಸಿ ನಿರ್ದಿಷ್ಟವಾದ ಎತ್ತರದಲ್ಲಿ ಒತ್ತಡವನ್ನು ಸೃಷ್ಟಿಸದೇ ಇರುವಂತಹ ಸಾಮಾನ್ಯ ವಾದಂತಹ ವಿಮಾನಗಳಾದ ಸೆಸ್ನಾ 206 ಮುಂತಾದವು ವಿಮಾನಗಳಲ್ಲಿ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಇರುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇದರಿಂದ ಪ್ರಯಾಣಿಕರು ಆರಾಮದಾಯಕವಾಗಿ ಇರುತ್ತಾರೆ ಈಗ ಇಂತಹ ಹಲವಾರು ಎತ್ತರದಲ್ಲಿ ಪೈಲೆಟ್ ಮತ್ತು ಸಿಬ್ಬಂದಿಗಳು ಆಮ್ಲಜನಕದ ಮಾಸ್ಕ್ ಹಾಕಿಕೊಂಡು ಹಾರುತ್ತಿರುವುದನ್ನು ನೀವು ಗಮನಿಸಬಹುದು ಹೀಗಾಗಿ ಸಾಮಾನ್ಯ ಸಾಂಪ್ರದಾಯಿಕ ವಿಮಾನಗಳಲ್ಲಿ ನಾವು ಎತ್ತರವನ್ನು ಗಮನಿಸುತ್ತೇವೆ ನೀವು ಕೇವಲ ಹೆಚ್ಚುವರಿ ಶಕ್ತಿಯ ಬಗ್ಗೆ ಅಥವಾ ವಿಂಗ್ ಲೋಡಿಂಗ್ ಅಥವಾ ತ್ರಸ್ಟ್ ಲೋಡಿಂಗ್ ಅಥವಾ CLmax ಬಗ್ಗೆ ಮಾತ್ರ ಯೋಚಿಸಬಾರದು ನಾವು ಹೆಚ್ಚಿನ ಎತ್ತರಕ್ಕೆ ಹೋದಹಾಗೆ ಆಮ್ಲಜನಕದ ಪ್ರಮಾಣವು ಕಡಿಮೆಯಾಗುತ್ತದೆ ಮತ್ತು ಅದನ್ನು ಪೈಲೆಟ್ ನೋಡಿಕೊಳ್ಳಬೇಕಾಗಿದೆ ಎಂಬುದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇವೆಲ್ಲವೂ ಅವನನ್ನು ಎಚ್ಚರಿಕೆಯಲ್ಲಿ ಇಡಲು ಸ್ವಲ್ಪ ಪ್ರಮಾಣದ ಆಮ್ಲಜನಕವನ್ನು ಹೊಂದಿರುತ್ತದೆ ಹೀಗಾಗಿ ನೀವು ಎಷ್ಟು ಎತ್ತರದಲ್ಲಿ ಹಾರಲು ಬಯಸುತ್ತೀರಾ ಅಥವಾ ಇಲ್ಲ ಎಂದು ನಿರ್ಧಾರ ಮಾಡಬೇಕಾಗುತ್ತದೆ ಏಕೆಂದರೆ ಇದು ವೆಚ್ಚವನ್ನು ಹೆಚ್ಚಿಸುತ್ತದೆ ಇದು ತುಂಬಾ ಪ್ರಮುಖವಾಗಿದೆ